ಇಂಜಿನಿಯರಿಂಗ್ ಗಣಿತ 1 ರ ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 18 ಇದು ಎರಡು ವೇರಿಯೇಬಲ್ಗಳ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಉತ್ಪನ್ನಗಳ ಕುರಿತು ಮಾತನಾಡಲಿದ್ದೇವೆ ನಿರ್ದಿಷ್ಟವಾಗಿ ಇಂದು ನಾವು ಪರ್ಯಾಪ್ತ ಷರತ್ತುಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಪಾಯಿಂಟ್ ಪಡೆಯಲು ಅಥವಾ ನಿರೂಪಿಸಲು ಬಳಸಲಾಗುತ್ತದೆ ಇದು ಕ್ರಿಟಿಕಲ್ ಪಾಯಿಂಟ್ ಗಳು ಇವು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಕನಿಷ್ಠ ಬಿಂದುವಾಗಿದೆಯೇ ಅಥವಾ ಅದು ಸ್ಯಾಡಲ್ ಪಾಯಿಂಟ್ ಎಂದು ಕಂಡುಹಿಡಿಯಲು ಹಿಂದಿನ ಉಪನ್ಯಾಸದಲ್ಲಿ ಈ delta f ಈ ab ಯ ನೆರೆಹೊರೆಯ ಬಿಂದುಗಳಲ್ಲಿನ ಉತ್ಪನ್ನ ಮೌಲ್ಯದ ನಡುವಿನ ವ್ಯತ್ಯಾಸವಾಗಿದ್ದರೆ ಮತ್ತು ab ಪಾಯಿಂಟ್ನಲ್ಲಿರುವ ಉತ್ಪನ್ನ ಮೌಲ್ಯವನ್ನು ಮೈನಸ್ ಮಾಡಿದರೆ ಪಾಯಿಂಟ್ ab ಸ್ಥಳೀಯ ಎಕ್ಸ್ಟ್ರೀಮದ ಬಿಂದುವಾಗಿರುತ್ತದೆ ಎಂದು ನಾವು ನೋಡಿದ್ದೇವೆ ಇದು ಸಾಕಷ್ಟು ಸಣ್ಣ h ಮತ್ತು k ಗೆ ಅದರ ಚಿಹ್ನೆಯನ್ನು ಬದಲಾಯಿಸದಿದ್ದರೆ ಇದು ಸ್ಥಳೀಯ ಗರಿಷ್ಠ ಅಥವಾ ಸ್ಥಳೀಯ ಮಿನಿಮಾವನ್ನು ಹೊಂದಿದೆ ಎಂದು ನಾವು ಕರೆಯುತ್ತೇವೆ ಆದರೆ ಅದು ಅದರ ಚಿಹ್ನೆಯನ್ನು ಬದಲಾಯಿಸಿದರೆ ಆ ಪಾಯಿಂಟ್ ಒಂದು ಸ್ಯಾಡಲ್ ಪಾಯಿಂಟ್ ಆಗಿದೆ ಆ ಸಂದರ್ಭದಲ್ಲಿ ನಾವು ಈ ಪಾಯಿಂಟ್ನ ಸುತ್ತಲೂ ಈ ಉತ್ಪನ್ನದ ಟೇಲರ್ ಸರಣಿಯ ವಿಸ್ತರಣೆಯನ್ನು ಬಳಸಿಕೊಂಡು ಈ delta f ಅಥವಾ ಈ ನ ಚಿಹ್ನೆಯನ್ನು ಪಡೆಯಲು ಪ್ರಯತ್ನಿಸುತ್ತೇವೆ ಇಲ್ಲಿಂದ ನಾವು ಈ ಪಾಯಿಂಟ್ ab ಎಂಬುದು ಸ್ಥಳೀಯ ಗರಿಷ್ಠ ಅಥವಾ ಮಿನಿಮಾದ ಒಂದು ಬಿಂದುವಾಗಿದೆ ಎಂದು ಹೊಂದಲು ಅಗತ್ಯವಾದ ಷರತ್ತುಗಳನ್ನು ಪಡೆದುಕೊಂಡಿದ್ದೇವೆ 0 ಆಗಿರಬೇಕು ಮತ್ತು 0 ಆಗಿರಬೇಕು ಉದಾಹರಣೆಗೆ ಈ ಷರತ್ತುಗಳನ್ನು ಪೂರೈಸುವ 5 ಪಾಯಿಂಟ್ ಗಳಿವೆ ಎಂದು ನಾವು ಗಮನಿಸಿದ್ದೇವೆ ಇಲ್ಲಿ ಒಂದು ಪಾಯಿಂಟ್ ಇದೆ ಮತ್ತು ಅಲ್ಲಿ ಒಂದು ಪಾಯಿಂಟ್ ಇದೆ ಮತ್ತು ಇಲ್ಲಿ ಒಟ್ಟು 5 ಪಾಯಿಂಟ್ ಗಳಿವೆ ಮತ್ತು ಈಗ ಈ ಉಪನ್ಯಾಸದಲ್ಲಿ ಉದಾಹರಣೆಗೆ ನಾವು ಗುರುತಿಸುತ್ತೇವೆ ಇದು ಸ್ಥಳೀಯ ಕನಿಷ್ಠ ಪಾಯಿಂಟ್ ನಂತೆ ಕಾಣುತ್ತದೆ ಎಂಬುದನ್ನು ಇಲ್ಲಿ ನಾವು ನೋಡಬಹುದು ಇಲ್ಲಿಯೂ ಸಹ ಇದು ಸ್ಥಳೀಯ ಕನಿಷ್ಠ ಇಲ್ಲಿ ನೆರೆಹೊರೆಯಲ್ಲಿ ಈ ಹಂತದಲ್ಲಿ ಈ ಪಾಯಿಂಟ್ ಗಳು ಸ್ಥಳೀಯ ಗರಿಷ್ಠ ನಾವು ಈ ದಿಕ್ಕಿನಲ್ಲಿ ಈ x ನ ದಿಕ್ಕಿನಲ್ಲಿ ಹೋದರೆ ಉತ್ಪನ್ನವು ಹೆಚ್ಚುತ್ತಿದೆ ಎಂದು ನಾವು ನೋಡುತ್ತೇವೆ ನಾವು y ದಿಕ್ಕಿನಲ್ಲಿ ಹೋದರೆ ಉತ್ಪನ್ನವು ಕಡಿಮೆಯಾಗುತ್ತಿದೆ ಈ ಪಾಯಿಂಟ್ ಸ್ಥಳೀಯ x ಸ್ಥಳೀಯ ಕನಿಷ್ಠ ಪಾಯಿಂಟ್ ಅಲ್ಲ ಅಥವಾ ಇದು ಸ್ಥಳೀಯ ಗರಿಷ್ಠ ಪಾಯಿಂಟ್ ಅಲ್ಲ ಆದರೆ ಇದು ಸ್ಯಾಡಲ್ ಪಾಯಿಂಟ್ ಆಗಿದೆ ಈಗ ಗಣಿತದ ಪ್ರಕಾರ ನಾವು ಈ ಎಲ್ಲಾ ಪಾಯಿಂಟ್ ಗಳನ್ನು ಎರಡನೇ ದರ್ಜೆಯ ನಿಷ್ಪನ್ನಗಳ ಸಹಾಯದಿಂದ ಗುರುತಿಸುತ್ತೇವೆ ಇಲ್ಲಿ ಇದು ಪರ್ಯಾಪ್ತ ಷರತ್ತಾಗಿದೆ ನಾವು ಸರಳತೆಗಾಗಿ ಈ ಸಂಕೇತಗಳನ್ನು ಬಳಸುತ್ತೇವೆ ಮತ್ತು ನಂತರ ಈ ಉತ್ಪನ್ನ ನಿರಂತರವಾಗಿದೆ ಮತ್ತು ಈ ಪಾಯಿಂಟ್ ನಲ್ಲಿ ನಿರಂತರವಾದ ಎರಡನೇ ದರ್ಜೆಯ ಆಂಶಿಕ ನಿಷ್ಪನ್ನಗಳನ್ನು ಹೊಂದಿರುತ್ತದೆ ಎಂದು ಊಹಿಸೋಣ ಮತ್ತು ಪಾಯಿಂಟ್ ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದರೆ ನಂತರ ಮತ್ತು ಆಗಿದ್ದರೆ ಈ ಪಾಯಿಂಟ್ ನಲ್ಲಿ ಸ್ಥಳೀಯ ಗರಿಷ್ಠ ಇರುತ್ತದೆ ಮತ್ತು ಆಗಿದ್ದರೆ ಈ ಪಾಯಿಂಟ್ ಸ್ಥಳೀಯ ಕನಿಷ್ಠ ಬಿಂದುವಾಗಿರುತ್ತದೆ ಆಗಿದ್ದರೆ ಇದು ಸ್ಯಾಡಲ್ ಪಾಯಿಂಟ್ ಮತ್ತು ಈ ಆಗಿದ್ದರೆ ಪರೀಕ್ಷೆಯು ವಿಫಲಗೊಳ್ಳುತ್ತದೆ ಮತ್ತು ನಂತರ ಈ ಪಾಯಿಂಟ್ ಅಲ್ಲಿ ಈ ಉತ್ಪನ್ನದ ನಡವಳಿಕೆಯನ್ನು ನಿರೂಪಿಸಲು ನಾವು ಕೆಲವು ಇತರ ಮಾರ್ಗಗಳನ್ನು ಕಂಡುಹಿಡಿಯಬೇಕು ಇಲ್ಲಿ ಬರೆದಿರುವಂತೆ ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದರೆ ಖಚಿತವಾಗಿ ಈ ಪಾಯಿಂಟ್ ಸ್ಥಳೀಯ ಗರಿಷ್ಠ ಕನಿಷ್ಠ ಅಥವಾ ಸ್ಯಾಡಲ್ ಪಾಯಿಂಟ್ನ ಸ್ಥಳೀಯ ಪಾಯಿಂಟ್ ಆಗಿದೆ ಏಕೆಂದರೆ ಇದನ್ನು ಚರ್ಚಿಸಲು ಇದು ಅಗತ್ಯವಾದ ಷರತ್ತಾಗಿದೆ ಖಂಡಿತವಾಗಿಯೂ ಇದು ಕ್ರಿಟಿಕಲ್ ಪಾಯಿಂಟ್ ಮತ್ತು ನಂತರ ನಾವು ಇಲ್ಲಿ ಎರಡನೇ ದರ್ಜೆಯ ಪರೀಕ್ಷೆಯ ಸಹಾಯದಿಂದ ಮುಖ್ಯವಾಗಿ ಈ ಅಭಿವ್ಯಕ್ತಿಯ ಮೌಲ್ಯವನ್ನು ಚರ್ಚಿಸುತ್ತೇವೆ ಇದು ಸ್ಥಳೀಯ ಗರಿಷ್ಠ ಕನಿಷ್ಠ ಪಾಯಿಂಟ್ ಅಥವಾ ಸ್ಯಾಡಲ್ ಪಾಯಿಂಟ್ ಸೆಡಲ್ point ಆಗಿದೆಯೇ ಎಂಬುದನ್ನು ನಾವು ಕಂಡುಹಿಡಿಯಬಹುದು ಮತ್ತು ಈ ಪರಿಸ್ಥಿತಿಯಲ್ಲಿ 0 ಆಗಿರುವಾಗ ಇದು ವಿಫಲಗೊಳ್ಳುತ್ತದೆ ಈ ಫಲಿತಾಂಶವನ್ನು ನಾವು ಸಾಬೀತುಪಡಿಸೋಣ ಈ ಅಭಿವ್ಯಕ್ತಿಗಳನ್ನು ನಾವು ಹೇಗೆ ಪಡೆಯುತ್ತೇವೆ ನಾವು ಈ ಅನ್ನು ಮತ್ತೆ ಪರಿಗಣಿಸುತ್ತೇವೆ ಏಕೆಂದರೆ ಅಂತಿಮವಾಗಿ ನಾವು ಈ ನ ಈ ಚಿಹ್ನೆಗಳನ್ನು ಆಧರಿಸಿ ಒಂದು ಬಿಂದುವಿನ ನೆರೆಹೊರೆಯಲ್ಲಿ ಈ ನ ನಡವಳಿಕೆಯನ್ನು ಪಡೆಯಬೇಕು ನಾವು ಈಗಾಗಲೇ ನೋಡಿದ್ದೇವೆ ಇದರ ಟೇಲರ್ ಸರಣಿಯ ವಿಸ್ತರಣೆಯು ಈ h ಗೆ ಮೊದಲ ದರ್ಜೆಯ ಪದಗಳು ಮತ್ತು ನಂತರ ಅಲ್ಲಿ ಎರಡನೇ ದರ್ಜೆಯ ಪದಗಳಿಗೆ ಕಾರಣವಾಗುತ್ತದೆ ಇದು ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿರುವುದರಿಂದ ಮತ್ತು ಕಣ್ಮರೆಯಾಗುತ್ತದೆ ಮತ್ತು ನಂತರ ನಾವು ಈ ಅನ್ನು ಈ ಎರಡನೇ ದರ್ಜೆಯ ಪದಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಮತ್ತು ಹೀಗೆ ಈಗ ಈ ನ ನಡವಳಿಕೆಯು ಇದನ್ನು ನಾವು ಈ ಎರಡನೇ ದರ್ಜೆಯ ನಿಷ್ಪನ್ನಗಳ ಪದಗಳು ಅಥವಾ ಮೊದಲು ಈ ಪ್ರಮುಖ ಪದವನ್ನು ಆಧರಿಸಿ ಪಡೆಯಬೇಕು ವಿಸ್ತರಣೆಯಲ್ಲಿನ ಉಳಿದ ಎಲ್ಲಾ ಪದಗಳು ಹೆಚ್ಚಿನ ದರ್ಜೆಯ ಪದಗಳಾಗಿರುತ್ತದೆ ಆದ್ದರಿಂದ ನಮ್ಮ ಸಂಕೇತದೊಂದಿಗೆ ನಾವು ಈ ಪಾಯಿಂಟ್ ನಲ್ಲಿ ಈ ಎಂಬುದು r ಎಂದು ಮತ್ತು ಈ ಎಂಬುದು s ಎಂದು ಮತ್ತು ಈ ಎಂಬುದು t ಎಂದು ಬಳಸಿದ್ದೇವೆ ಆದ್ದರಿಂದ ಈಗ ನಾವು ಅದನ್ನು ಪರಿಗಣಿಸುತ್ತೇವೆ ಅಥವಾ ನಾವು ಎಂದು ಭಾವಿಸುತ್ತೇವೆ ಇಲ್ಲಿ ನಾವು ಆಗಿದ್ದರೆ ನಾವು ಎಂದು ಊಹಿಸಬಹುದು ಆದ್ದರಿಂದ ಅವುಗಳಲ್ಲಿ ಕನಿಷ್ಠ ಒಂದು 0 ಆಗಿದೆ ನಾವು ಈ ರೀತಿಯಲ್ಲಿ ಮುಂದುವರಿಯಬಹುದು ಎರಡೂ 0 ಆಗಿರುವ ಪರಿಸ್ಥಿತಿಯಲ್ಲಿ ನಾವು a ಮತ್ತು ಎಂದು ಹೊಂದಿದ್ದರೆ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾವು ಈ ರೀತಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಆದರೆ ಆ ಸಂದರ್ಭದಲ್ಲಿ ನೇರವಾಗಿ ಇಲ್ಲಿಂದ ನಾವು ಈ ಎರಡು 0 ಎಂದು ನೋಡಬಹುದು ಅಂದರೆ ಮತ್ತು ಆದ್ದರಿಂದ s 0 ಆಗಿರಬಹುದು s 0 ಆಗದೇ ಇರಬಹುದು ಆದ್ದರಿಂದ s 0 ಆಗಿದ್ದರೆ ಎರಡನೇ ದರ್ಜೆಯ ಪರೀಕ್ಷೆಯು ಏನನ್ನೂ ನೀಡುವುದಿಲ್ಲ ಮತ್ತು ನಾವು ಹೆಚ್ಚಿನ ದರ್ಜೆಯ ನಿಷ್ಪನ್ನಗಳಿಗೆ ಹೋಗಬೇಕಾಗುತ್ತದೆ ಈ s 0 ಗೆ ಸಮಾನವಾಗಿಲ್ಲ ಎಂದು ಭಾವಿಸೋಣ ನಂತರ ನಾವು ಇಲ್ಲಿ ಏನು ಪಡೆಯುತ್ತೇವೆ ನಾವು ಈ ಎರಡು hk ಮತ್ತು s ಪದವನ್ನು ಪಡೆಯುತ್ತೇವೆ S ಧನಾತ್ಮಕವಾಗಿರಬಹುದು s ಋಣಾತ್ಮಕವಾಗಿರಬಹುದು s ಧನಾತ್ಮಕವಾಗಿದೆ ಎಂದು ನಾವು ಊಹಿಸೋಣ ಅದೇ ವಿಷಯ s ಋಣಾತ್ಮಕವಾಗಿದ್ದಾಗ ನಾವು ವಾದಿಸಬಹುದು ಈ ಉತ್ಪನ್ನವು h ಮತ್ತು k ಎರಡೂ ಧನಾತ್ಮಕವಾಗಿದ್ದರೆ ನಾವು ಈ ಎರಡು hk ಪದಗಳನ್ನು ಹೊಂದಿದ್ದೇವೆ ಉದಾಹರಣೆಗೆ ಎರಡೂ ಋಣಾತ್ಮಕವಾಗಿದ್ದರೆ ಈ hk ಪದವು ಧನಾತ್ಮಕವಾಗಿರುತ್ತದೆ ಆದ್ದರಿಂದ ನಾವು ಈ ಅನ್ನು ಹೊಂದಿದ್ದೇವೆ ಪ್ರಮುಖ ಪದವು ಧನಾತ್ಮಕವಾಗಿದೆ ಮತ್ತು ಈ ಪ್ರಮುಖ ಪದವು ಈ ನ ಚಿಹ್ನೆಯನ್ನು ನಿರ್ಧರಿಸುತ್ತದೆ ಎಂದು ನಾವು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಇದು ಧನಾತ್ಮಕವಾಗಿದ್ದರೆ ಈ ab ಬಿಂದುವಿನ ನೆರೆಹೊರೆಯಲ್ಲಿರುವ ಈ ನ ಚಿಹ್ನೆಯು ಧನಾತ್ಮಕವಾಗಿರುತ್ತದೆ ಈ ಪ್ರಮುಖ ಪದವು ಋಣಾತ್ಮಕವಾಗಿದ್ದರೆ ಚಿಹ್ನೆಯು ಋಣಾತ್ಮಕವಾಗಿರುತ್ತದೆ ಇಲ್ಲಿ ಈ hk ಈ ಉತ್ಪನ್ನವು ಧನಾತ್ಮಕವಾಗಿದ್ದರೆ ನಾವು ಈ ಅನ್ನು ಧನಾತ್ಮಕವಾಗಿ ಹೊಂದಿದ್ದೇವೆ ಈ ಈ h ಋಣಾತ್ಮಕ ಮತ್ತು k ಧನಾತ್ಮಕವಾಗಿದ್ದರೆ ಅಥವಾ k ಋಣಾತ್ಮಕ h ಧನಾತ್ಮಕವಾಗಿದ್ದರೆ ನಾವು ಅನ್ನು ಋಣಾತ್ಮಕವಾಗಿ ಹೊಂದಿದ್ದೇವೆ ಈ ಆ ಸಂದರ್ಭದಲ್ಲಿ ತನ್ನ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಮತ್ತು ಇದು ಖಂಡಿತವಾಗಿಯೂ ಸ್ಯಾಡಲ್ ಪಾಯಿಂಟ್ ಸೆಡಲ್ point ಆಗಿರುತ್ತದೆ ನಾನು ನಿಮಗೆ ಮೊದಲು ತೋರಿಸಿರುವ ಈ ಫಲಿತಾಂಶದಿಂದ ಕೂಡ ಇದನ್ನು ತೀರ್ಮಾನಿಸಲಾಗುತ್ತದೆ ನಾವು ಇದನ್ನು ಪ್ರತ್ಯೇಕವಾಗಿ ಚರ್ಚಿಸಬೇಕಾಗಿಲ್ಲ ನಾವು r 0 ಅಥವಾ r 0 ಗೆ ಸಮಾನವಾಗಿಲ್ಲ ಅಥವಾ t 0 ಗೆ ಸಮಾನವಾಗಿಲ್ಲ ಎಂದು ಭಾವಿಸೋಣ ಇಲ್ಲಿ ನಾವು r 0 ಕ್ಕೆ ಸಮಾನವಾಗಿಲ್ಲ ಎಂದು ಭಾವಿಸುತ್ತೇವೆ ಮತ್ತು ಈಗ ನಾವು t 0 ಗೆ ಸಮಾನವಾಗಿಲ್ಲದಿದ್ದಾಗ ಅದೇ ಕೆಲಸವನ್ನು ಮಾಡಬಹುದು ಈ r ಅನ್ನು 0 ಕ್ಕೆ ಸಮನಾಗಿರುವುದಿಲ್ಲ ಎಂದು ಭಾವಿಸೋಣ ನಾವು r ನಿಂದ ಭಾಗಿಸಬಹುದು ಮತ್ತು r ನಿಂದ ಗುಣಿಸಬಹುದು ನಾವು ಇಲ್ಲಿ ಈ ಅಭಿವ್ಯಕ್ತಿಯನ್ನು ಪಡೆದುಕೊಂಡಿದ್ದೇವೆ ಮತ್ತು ಈ 1 over 2 r ಈ ಸಂದರ್ಭದಲ್ಲಿ ನಾವು ಇಲ್ಲಿ ಪದವನ್ನು ಸೇರಿಸಿದ್ದೇವೆ ಮತ್ತು ಈ ಪದವನ್ನು ಕಳೆಯಿರಿ ಪ್ಲಸ್ ಈ ಪ್ಲಸ್ ಹೆಚ್ಚಿನ ದರ್ಜೆಯ ಪದಗಳು ಈಗ ಮೊದಲ 3 ಪದಗಳು ಸಂಪೂರ್ಣ square ಅನ್ನು ಮಾಡುತ್ತದೆ ಅದರ ಅರ್ಥ ಇಲ್ಲಿ ಕೊನೆಯ 2 ಪದಗಳಿಂದ ನಾವು ಅನ್ನು ಸಾಮಾನ್ಯವೆಂದು ತೆಗೆದುಕೊಳ್ಳುತ್ತೇವೆ ಇದು ಅಭಿವ್ಯಕ್ತಿ ನಾವು ಈಗ ಈ ಪ್ರಕರಣ 1 ಅನ್ನು ಪರಿಗಣಿಸುತ್ತೇವೆ ಇಲ್ಲಿ ನಾವು ಈ ಎಂದು ಭಾವಿಸುತ್ತೇವೆ ಅದು ಪ್ರಕರಣ 1 ಆಗಿದೆ ಈ ಸಂದರ್ಭದಲ್ಲಿ ಏನಾಗುತ್ತದೆ ಇದು ಇಲ್ಲಿ ಧನಾತ್ಮಕವಾಗಿದ್ದಾಗ ನಾವು ಈ ಸಂಪೂರ್ಣ ವರ್ಗ ಪದವನ್ನು ಹೊಂದಿದ್ದೇವೆ ಮತ್ತು ನಾವು ಈ ಪದವನ್ನು ಹೊಂದಿದ್ದೇವೆ ನಾವು ಈಗ ಈ ಹೇಗೆ ಎಂದು ನೋಡಬೇಕು ಆದ್ದರಿಂದ ಎಂಬುದು ಈ ಪಾಯಿಂಟ್ ನಲ್ಲಿ ಎರಡನೇ ದರ್ಜೆಯ ನಿಷ್ಪನ್ನವಾಗಿದೆ ಎಂದು ನಾವು ಊಹಿಸುತ್ತೇವೆ ಆ ab ಮತ್ತು ಉತ್ಪನ್ನವನ್ನು ಅವಲಂಬಿಸಿ ಅದು ಧನಾತ್ಮಕ ಅಥವಾ ಋಣಾತ್ಮಕವಾಗಿದೆಯೇ ಎಂಬುದು ಒಂದು ನಿರ್ದಿಷ್ಟ ಸಂಕೇತವಾಗಿದೆ ಈ ಆಗಿದ್ದರೆ ನಾವು ಈಗ ಇಲ್ಲಿ ಧನಾತ್ಮಕವಾಗಿರುತ್ತದೆ ಎಂದು ನೋಡುತ್ತೇವೆ ನಾವು ಇಲ್ಲಿ ಈ ಅಭಿವ್ಯಕ್ತಿಯನ್ನು ಹೊಂದಿದ್ದರೆ ಇದು ಧನಾತ್ಮಕವಾಗಿರುತ್ತದೆ ಇದು ಕಟ್ಟುನಿಟ್ಟಾಗಿ ಧನಾತ್ಮಕವಾಗಿರುತ್ತದೆ ಈಗ ನೆರೆಹೊರೆಗೆ h 0 ಆಗಿರುತ್ತದೆ ನಂತರ k ಶೂನ್ಯವಲ್ಲ ಅಥವಾ k 0 ಆಗಿದ್ದರೆ h ಶೂನ್ಯವಲ್ಲ ಎರಡೂ 0 ಆಗಿರುವುದಿಲ್ಲ ಏಕೆಂದರೆ ಎರಡೂ 0 ಎಂದರೆ ನಾವು ab ಬಿಂದು ಅಲ್ಲಿದ್ದೇವೆ ಮತ್ತು ನಾವು ನೆರೆಹೊರೆಯ ಪಾಯಿಂಟ್ ಅನ್ನು ನೋಡುತ್ತಿದ್ದೇವೆ ಇಲ್ಲಿ ಉದಾಹರಣೆಗೆ ನಾವು ಈ ಪಾಯಿಂಟ್ ಅನ್ನು ಹೊಂದಿದ್ದೇವೆ ಈಗ ಈ ಪಾಯಿಂಟ್ ನ ಈ ನೆರೆಹೊರೆಯಲ್ಲಿ ಈ ದಿಕ್ಕಿನಲ್ಲಿ ಈ ಇನ್ಕ್ರಿಮೆಂಟ್ ನಲ್ಲಿ ಇದನ್ನು h ಇನ್ಕ್ರಿಮೆಂಟ್ ನಿಂದ ಸೂಚಿಸಲಾಗುತ್ತದೆ y ದಿಕ್ಕಿನಲ್ಲಿ ಇದನ್ನು k ನಿಂದ ಸೂಚಿಸಲಾಗುತ್ತದೆ ನೆರೆಹೊರೆಯಲ್ಲಿ ಒಂದು ಪಾಯಿಂಟ್ ಅನ್ನು ಹೊಂದಲು ಅವುಗಳಲ್ಲಿ ಒಂದು ಶೂನ್ಯವಲ್ಲದಾಗಿರಬೇಕು ಇವೆರಡೂ ಶೂನ್ಯವಲ್ಲದವುಗಳಾಗಿರಬೇಕು ಇವೆರಡೂ ಸೊನ್ನೆ ಆಗಿಲ್ಲದಿದ್ದರೆ ಈ k ಶೂನ್ಯವಲ್ಲ ಆಗ ನಾವು ಇಲ್ಲಿ ಧನಾತ್ಮಕ ಪದವನ್ನು ಹೊಂದಿದ್ದೇವೆ ಇಲ್ಲಿ ಕಟ್ಟುನಿಟ್ಟಾಗಿ ಧನಾತ್ಮಕ ಪದ ಇಲ್ಲಿ ಈ ಪದ ಯಾವುದು ಎಂಬುದು ಮುಖ್ಯವಲ್ಲ ನಾವು ಇಲ್ಲಿ ಒಟ್ಟಾರೆ ಧನಾತ್ಮಕ ಸಂಖ್ಯೆಯನ್ನು ಹೊಂದಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಅದು ಉತ್ತಮವಾಗಿದೆ ಇದು ಎಂದು ಭಾವಿಸೋಣ ಆದ್ದರಿಂದ ಆಗಿದ್ದರೆ h h ಶೂನ್ಯವಲ್ಲದಿರಬೇಕು ನೆರೆಹೊರೆಯಲ್ಲಿ ಹೊಂದಲು h h ಶೂನ್ಯವಲ್ಲದಿರಬೇಕು ಆ ಸಂದರ್ಭದಲ್ಲಿ ಈ ಪದವು 0 ಮತ್ತು ಇಲ್ಲಿ k 0 ಆಗಿದೆ ನಾವು ಅನ್ನು ಹೊಂದಿದ್ದೇವೆ ಮತ್ತೆ ಈ ನಾವು ಧನಾತ್ಮಕ ಪದವನ್ನು ಹೊಂದಿದ್ದೇವೆ ಏಕೆಂದರೆ h 0 ಆಗಿರಬಾರದು ಯಾವುದೇ ಸಂದರ್ಭದಲ್ಲಿ ಈ ಧನಾತ್ಮಕವಾಗಿದ್ದರೆ r ಗೆ ಈ ಧನಾತ್ಮಕವಾಗಿರುತ್ತದೆ r ಋಣಾತ್ಮಕವಾಗಿದ್ದರೆ ಈ r ಇಲ್ಲಿ ಕುಳಿತಿರುವುದರಿಂದ ಚಿಹ್ನೆಯು ಬದಲಾಗುತ್ತದೆ ಇಲ್ಲದಿದ್ದರೆ ಉಳಿದ ಎಲ್ಲೆಡೆ ನಾವು s square ಅನ್ನು ಹೊಂದಿದ್ದೇವೆ ನಾವು ಈಗ ಏನು ಪಡೆಯುತ್ತೇವೆ r ಧನಾತ್ಮಕವಾಗಿದ್ದರೆ ಈ ಧನಾತ್ಮಕವಾಗಿರುತ್ತದೆ ಮತ್ತು r ಋಣಾತ್ಮಕವಾದಾಗ ಈ ಋಣಾತ್ಮಕವಾಗಿರುತ್ತದೆ ನಾವು ಒಂದೇ ಚಿಹ್ನೆಯನ್ನು ಹೊಂದಿದ್ದೇವೆ ಎಂದು ನಾವು ಈಗ ತೀರ್ಮಾನಿಸಬಹುದು ಏಕೆಂದರೆ r ಧನಾತ್ಮಕ ಅಥವಾ ಋಣಾತ್ಮಕವಾಗಿರುತ್ತದೆ r ಧನಾತ್ಮಕವಾಗಿದ್ದರೆ ಧನಾತ್ಮಕವಾಗಿರುತ್ತದೆ ಮತ್ತು ನಂತರ ಈ ಸಂದರ್ಭದಲ್ಲಿ ಈ ಪಾಯಿಂಟ್ ಅನ್ನು ನಾವು ಸ್ಥಳೀಯ ಕನಿಷ್ಠವೆಂದು ಹೊಂದಿದ್ದೇವೆ ಮತ್ತು r ಋಣಾತ್ಮಕವಾಗಿದ್ದಾಗ ಈ ಪಾಯಿಂಟ್ ಸ್ಥಳೀಯ ಗರಿಷ್ಠ ಪಾಯಿಂಟ್ ಆಗಿರುತ್ತದೆ ಈ ಧನಾತ್ಮಕವಾಗಿ ಮತ್ತು r ಋಣಾತ್ಮಕವಾಗಿದ್ದಾಗ ಏಕೆಂದರೆ ಈ ಋಣಾತ್ಮಕತೆಯನ್ನು ಹೊಂದಿರುವಾಗ ಅಂದರೆ ಈ ಪಾಯಿಂಟ್ ನೆರೆಹೊರೆಯ ಪಾಯಿಂಟ್ ಗಳಿಗಿಂತ ಹೆಚ್ಚು ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಅಂದರೆ ಈ ಪಾಯಿಂಟ್ ಸ್ಥಳೀಯ ಗರಿಷ್ಠ ಬಿಂದುವಾಗಿದೆ ಸಮಸ್ಯೆ ಸಂಖ್ಯೆ 2 ಕ್ಕೆ ಹೋಗೋಣ ನಾವು ಈ ಅನ್ನು ತೆಗೆದುಕೊಂಡಾಗ ಈ ಸಂದರ್ಭದಲ್ಲಿ ಏನಾಗುತ್ತದೆ ಇಲ್ಲಿ ಆಗಿದೆ ನಾವು ಮತ್ತೊಮ್ಮೆ ಎಚ್ಚರಿಕೆಯಿಂದ ನೋಡಬೇಕು ನಾವು ಈ ಮತ್ತು ಸಾಧ್ಯತೆಯನ್ನು ತೆಗೆದುಕೊಳ್ಳುತ್ತೇವೆ ನಾನು ಮೊದಲು ಚರ್ಚಿಸಿದಂತೆ ಒಂದು ಶೂನ್ಯವಲ್ಲದ್ದಾಗಿರಬೇಕು ನೀವು k ಅನ್ನು 0 ಗೆ ಮತ್ತು h ಅನ್ನು ಶೂನ್ಯವಲ್ಲದಕ್ಕೆ ಬಿಡುತ್ತೀರಿ k ಅನ್ನು 0 ಗೆ ಎಂದರೆ ಇದು 0 ಮತ್ತು h ಶೂನ್ಯವಲ್ಲ ಇಲ್ಲಿಂದ ನಾವು ಆಗಿದ್ದರೆ ಈ ಎಂದು ತೀರ್ಮಾನಿಸುತ್ತೇವೆ ಇಲ್ಲಿ ಎಂದು ಭಾವಿಸೋಣ ಈ ನಕಾರಾತ್ಮಕವಾಗಿರುತ್ತದೆ ಆ ಸಂದರ್ಭದಲ್ಲಿ ಬೇರೆ ಯಾವುದೂ ಬದಲಾಗುವುದಿಲ್ಲ ಇಲ್ಲಿ ಆದ್ದರಿಂದ ಈ ಧನಾತ್ಮಕವಾಗಿದೆ ಏಕೆಂದರೆ h ಎಂಬುದು ಶೂನ್ಯವಲ್ಲ ಮತ್ತು k 0 ನಾವು ಇಲ್ಲಿ ಪದವನ್ನು ಹೊಂದಿದ್ದೇವೆ ಅದು ಧನಾತ್ಮಕವಾಗಿರುತ್ತದೆ ಮತ್ತು ನಂತರ ನಾವು ಎರಡನೇ ಅವಲೋಕನವನ್ನು ತೆಗೆದುಕೊಳ್ಳುತ್ತೇವೆ k ಅನ್ನು ಶೂನ್ಯವಲ್ಲ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ k ಶೂನ್ಯವಲ್ಲ ಮತ್ತು ಇದು ನಾವು ಈಗ ಇಲ್ಲಿ ಏನಾದರೂ ಋಣಾತ್ಮಕವಾದದ್ದು ಇದೆ ಮತ್ತು ನಾವು 0 ಗೆ ಸಮಾನ ಇರುವ ಹಾಗೆ h ಅನ್ನು ಆಯ್ಕೆ ಮಾಡುತ್ತೇವೆ ಈ ಸಂಬಂಧವು ಕೊಟ್ಟಿರುವ k ಗಾಗಿ ಹೊಂದಿದೆ ಎನ್ನುವ ಹಾಗೆ ನಾವು ನಮ್ಮ h ಅನ್ನು ಆರಿಸಿಕೊಳ್ಳುತ್ತೇವೆ ಯಾವುದು ಸಣ್ಣದೋ ನೀವು ಅದನ್ನು ತೆಗೆದುಕೊಳ್ಳಬಹುದು ನೀವು h ಅನ್ನು ಎಂದು ಆಯ್ಕೆ ಮಾಡಬಹುದು ನಾವು k ನ ಯಾವುದೇ ಮೌಲ್ಯಕ್ಕೆ h ಅನ್ನು ಎಂದು ಆಯ್ಕೆ ಮಾಡಬಹುದು ಇಲ್ಲಿ ಈ ಪಾಯಿಂಟ್ ಅಲ್ಲಿ ಯಾವುದೇ k ಗೆ ಈ ನಿಂದ h ಅನ್ನು ಆರಿಸಿದಾಗ ಈ ಮೊದಲ ಪದವು ಈ ಏಕೆಂದರೆ ನಾವು ನಮ್ಮ h ಅನ್ನು ರೀತಿಯಲ್ಲಿ ಆರಿಸಿದ್ದೇವೆ ಈ ಪದವು 0 ಮತ್ತು ಇಲ್ಲಿ ಈ ಧನಾತ್ಮಕವಾಗಿದೆ ಆದರೆ ಇದು ಋಣಾತ್ಮಕವಾಗಿದೆ ಇದು 0 ಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ಒಟ್ಟಾರೆಯಾಗಿ ನಾವು ಈಗ ಪರಿಗಣಿಸುತ್ತಿರುವ r ಧನಾತ್ಮಕಕ್ಕಾಗಿ ಇದು 0 ಕ್ಕಿಂತ ಕಡಿಮೆಯಿರುತ್ತದೆ ಈ ಪದದ ಕಾರಣದಿಂದಾಗಿ ನಾವು ಈ ಎಲ್ಲಾ ಪಾಯಿಂಟ್ಗಳನ್ನು ಪೂರೈಸುವ ನೆರೆಹೊರೆಯಲ್ಲಿದ್ದರೆ ಮೊದಲ ಪದವಿಲ್ಲ ನಂತರ ಈ if ಆಗಿದ್ದರೆ ಮತ್ತು ಈ ಸಂಬಂಧವನ್ನು ಹೊಂದಿರುವ ಕೆಲವು ಪಾಯಿಂಟ್ ಅಲ್ಲಿ ನಾವು ದೂರವಿರಬೇಕು ಎಂದು ನಾವು ನೆರೆಹೊರೆಗೆ ನಿರ್ಬಂಧಿಸುವುದಿಲ್ಲ ಈ k ಯ ಯಾವುದೇ ಸಣ್ಣ ಮೌಲ್ಯಕ್ಕೆ ಮತ್ತು 0 ಕ್ಕೆ ಸಮನಾಗಿರುವುದಿಲ್ಲ ಎಂದು ಇದ್ದಾಗ ಈ ಅನ್ನು 0 ಗೆ ಸಮಾನವಾಗಿ ಆರಿಸುವ ಮೂಲಕ ನಾವು ಈ ab ಪಾಯಿಂಟ್ಗೆ ಹತ್ತಿರವಾಗಬಹುದು ನಾವು ಇಲ್ಲಿ ಅರಿತುಕೊಂಡದ್ದು ನಾವು ಅನ್ನು ತೆಗೆದುಕೊಂಡರೆ ಸ್ವಾಭಾವಿಕವಾಗಿ ಈ ಇಲ್ಲಿ ಪಾಯಿಂಟ್ ಎಂದರೆ ಈ ನೆರೆಹೊರೆಯಲ್ಲಿ ತನ್ನ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಮತ್ತು ಅದು ಕ್ರಿಟಿಕಲ್ ಪಾಯಿಂಟ್ ನ ಸಂದರ್ಭದಲ್ಲಿ ನಿಖರವಾಗಿ ಇರುತ್ತದೆ ಇದು ಷರತ್ತಾಗಿದೆ ಈ ಆಗಿದ್ದರೆ ಇದು ಸ್ಯಾಡಲ್ ಪಾಯಿಂಟ್ ಸೆಡಲ್ point ಎಂದು ನಾವು ತಕ್ಷಣ ತೀರ್ಮಾನಿಸಬಹುದು ಇದು ಸ್ಯಾಡಲ್ ಪಾಯಿಂಟ್ ಆಗಿದೆ ಇದು ಗರಿಷ್ಠ ಅಥವಾ ಕನಿಷ್ಠ ಬಿಂದುವಲ್ಲ ಏಕೆಂದರೆ ಈ ಈ ನ ಚಿಹ್ನೆಯು h ಮತ್ತು k ಅನ್ನು ಅವಲಂಬಿಸಿರುತ್ತದೆ ನೆರೆಹೊರೆಯಲ್ಲಿ ಧನಾತ್ಮಕವಾಗಿರುವ ಪಾಯಿಂಟ್ ಗಳಿವೆ ಮತ್ತು ಈ ಋಣಾತ್ಮಕವಾಗಿರುವ ನೆರೆಹೊರೆಯಲ್ಲಿ ಪಾಯಿಂಟ್ ಗಳಿವೆ ಇದು ಈ ab ಪಾಯಿಂಟ್ನ ನೆರೆಹೊರೆಯಲ್ಲಿ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಅಂದರೆ ಇದು ಸ್ಯಾಡಲ್ ಪಾಯಿಂಟ್ ಆಗಿದೆ ಈ ಆಗಿರುವಾಗ ನಾವು ತೆಗೆದುಕೊಳ್ಳುವ ಮೂರನೇ ಪರಿಸ್ಥಿತಿ ಈ ಸಂದರ್ಭದಲ್ಲಿ ನಲ್ಲಿ ಎರಡನೇ ಪದವಿಲ್ಲ ಆದ್ದರಿಂದ ನಡವಳಿಕೆಯನ್ನು ಮೊದಲ ಪದದ ಸಹಾಯದಿಂದ ಚರ್ಚಿಸಲಾಗುವುದು ಮೊದಲ ನೋಟದಲ್ಲಿ ಇದು ಸರಿ ಎಂದು ನಾವು ನೋಡುತ್ತೇವೆ ಇದು 0 ಕ್ಕಿಂತ ಹೆಚ್ಚು ಅಥವಾ ಸಮಾನವಾದ ಧನಾತ್ಮಕ ಪದವಾಗಿದೆ ಎಂಬುದು 0 ಗೆ ಸಮಾನವಾಗಿರುತ್ತದೆ ಇದು ಖಂಡಿತವಾಗಿಯೂ 0 ಕ್ಕಿಂತ ಹೆಚ್ಚು ಅಥವಾ ಸಮಾನವಾಗಿರುತ್ತದೆ ಆದರೆ 0 ಗೆ ಸಮನಾಗಿರುವ ಸಾಧ್ಯತೆಯಿದೆ ಏಕೆಂದರೆ ಈ ಎರಡನೇ ದರ್ಜೆಯ ಪದವು 0 ಆಗಿದ್ದರೆ ನಂತರ ನಾವು ಈ ನ ನಡವಳಿಕೆಯನ್ನು ಗುರುತಿಸಲು ಸಾಧ್ಯವಿಲ್ಲ ಏಕೆಂದರೆ ನಂತರ ವರ್ತನೆಯು ಈ ಅನ್ನು ಋಣಾತ್ಮಕವಾಗಿ ಮಾಡುವ ಇತರ ಉನ್ನತ ದರ್ಜೆಯ ಪದಗಳಿಂದ ನಿರ್ಧರಿಸಲಾಗುತ್ತದೆ ಏಕೆಂದರೆ ಈ ಪದವು 0 ಆಗಿದ್ದರೆ ಮುಂದಿನ ಪದವು ಚಿಹ್ನೆಯನ್ನು ನಿರ್ಧರಿಸುತ್ತದೆ ಏಕೆಂದರೆ ಅದು ಋಣಾತ್ಮಕವಾಗಿರುತ್ತದೆ ಇದು ಇಲ್ಲಿ 0 ಕ್ಕಿಂತ ಹೆಚ್ಚು ಅಥವಾ ಸಮಾನವಾಗಿದೆ ಎಂದು ಹೊಂದಿರುವ ನಾವು ಇದರಿಂದ ತಕ್ಷಣವೇ ತೀರ್ಮಾನಿಸಲು ಸಾಧ್ಯವಿಲ್ಲ ನಾವು ಇಲ್ಲಿ ಕಟ್ಟುನಿಟ್ಟಾದ ಚಿಹ್ನೆಯನ್ನು ಹೊಂದಿರಬೇಕು ಆಗ ಮಾತ್ರ ನಾವು ಹೇಳಬಹುದು ಇದು ಸಂಪೂರ್ಣ ನ ಚಿಹ್ನೆಯಾಗಿರುತ್ತದೆ ಎಂದು ಇಲ್ಲಿ ನಾವು ಇದು 0 ಗಿಂತ ಕಟ್ಟುನಿಟ್ಟಾಗಿ ದೊಡ್ಡದಾಗಿದೆ ಎಂದು ಸಾಬೀತುಪಡಿಸಿದರೆ ಅದು ಉತ್ತಮವಾಗಿದೆ ನಾವು ಬಿಂದುವಿನ ಬಗ್ಗೆ ತೀರ್ಮಾನಿಸಬಹುದು ಆದರೆ ಇಲ್ಲಿ ಇದು ಈಗ 0 ಕ್ಕಿಂತ ಹೆಚ್ಚು ಅಥವಾ ಸಮಾನ ಏಕೆ ಏಕೆಂದರೆ ನಾವು ಎಂಬುದು 0 ಗೆ ಸಮಾನ ಎಂಬಂತೆ ನೆರೆಹೊರೆಯಲ್ಲಿ ನಮ್ಮ hr ಮತ್ತು ks ಅನ್ನು ಆರಿಸಿದರೆ ಆ ಸಂದರ್ಭದಲ್ಲಿ ನೆರೆಹೊರೆಯ ಎಲ್ಲಾ ಬಿಂದುಗಳಲ್ಲಿ ಈ ಪದವು 0 ಆಗುತ್ತದೆ ಮತ್ತು ನಡವಳಿಕೆಯನ್ನು ಮುಂದಿನ ಉನ್ನತ ದರ್ಜೆಯ ನಿಯಮಗಳಿಂದ ನಿರ್ಧರಿಸಲಾಗುತ್ತದೆ ನಾವು ಇದನ್ನು ಇಲ್ಲಿ ಬರೆಯೋಣ ನಾವು ಈ ಎಂಬುದು 0 ಗೆ ಸಮಾನ ಎಂಬಂತೆ ನೆರೆಹೊರೆಯಲ್ಲಿ ನಾವು ಈ h ಮತ್ತು k ಅನ್ನು ತೆಗೆದುಕೊಂಡರೆ ಅದರ ಅರ್ಥ 0 ಆಗಿರುವ ನೆರೆಹೊರೆಯಲ್ಲಿರುವ ಬಿಂದುಗಳು ಈ ಮೂರನೇ ದರ್ಜೆಯ ಪದಗಳು ನಂತರ ಬಲಭಾಗದ ಎರಡನೇ ದರ್ಜೆಯ ಪದಗಳು ಕಣ್ಮರೆಯಾಗುತ್ತವೆ ಮತ್ತು ತೀರ್ಮಾನವು ಉನ್ನತ ದರ್ಜೆಯ ಪದಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈ ನ ಚಿಹ್ನೆಯ ಬಗ್ಗೆ ನಾವು ಈ ಪರಿಸ್ಥಿತಿಯಲ್ಲಿ ಏನನ್ನೂ ತೀರ್ಮಾನಿಸಲು ಸಾಧ್ಯವಿಲ್ಲ ಅದು ನಕಾರಾತ್ಮಕವಾಗಿರಬಹುದು ಅದು ಧನಾತ್ಮಕವಾಗಿರಬಹುದು ಆದ್ದರಿಂದ ಅಂತಹ ಪಾಯಿಂಟ್ ಗಳನ್ನು ತನಿಖೆ ಮಾಡಲು ಕೆಲವು ಇತರ ಮಾರ್ಗಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಸ್ಥಳೀಯ ಎಕ್ಸ್ಟ್ರೀಮದ ತನಿಖೆಗಾಗಿ ಈಗ ಕಾರ್ಯನಿರ್ವಹಿಸುವ ನಿಯಮ ಯಾವುದು • ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹುಡುಕಿ • ಪ್ರತಿ ಕ್ರಿಟಿಕಲ್ ಪಾಯಿಂಟ್ ಗಾಗಿ ಅನ್ನು ಮೌಲ್ಯಮಾಪನ ಮಾಡಿ • ಗುರುತಿಸುವಿಕೆ • ಆಗಿದ್ದರೆ ಗರಿಷ್ಠ • ಆಗಿದ್ದರೆ ಕನಿಷ್ಠ • ಆಗಿದ್ದರೆ ಸ್ಯಾಡಲ್ ಪಾಯಿಂಟ್ • ಆಗಿದ್ದರೆ ಪರೀಕ್ಷೆ ವಿಫಲವಾಗುತ್ತದೆ ನಾವು ಈ ಉದಾಹರಣೆಯನ್ನು ಪರಿಗಣಿಸುತ್ತೇವೆ ಉದಾಹರಣೆ ನ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹುಡುಕಿ ಮತ್ತು ಸ್ಥಳೀಯ ಗರಿಷ್ಠಕನಿಷ್ಠ ಮತ್ತು ಸ್ಯಾಡಲ್ ಪಾಯಿಂಟ್ಗಾಗಿ ಅವುಗಳ ಸ್ವರೂಪವನ್ನು ತನಿಖೆ ಮಾಡಿ ನಾವು ಮೊದಲು ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಪ್ರತಿ ಕ್ರಿಟಿಕಲ್ ಪಾಯಿಂಟ್ ಗೆ ನೆರೆಹೊರೆಯಲ್ಲಿನ ಆ ಕ್ರಿಟಿಕಲ್ ಪಾಯಿಂಟ್ ಗಳ ನಡವಳಿಕೆಯನ್ನು ಚರ್ಚಿಸಲುrt minus s square ಪದವನ್ನು ನಾವು ತನಿಖೆ ಮಾಡುತ್ತೇವೆ ಇಲ್ಲಿ ನಾವು ಈಗ ಮತ್ತು ಎಂಬ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಏನನ್ನು ಪಡೆಯುತ್ತೇವೆ ಎಂಬುದು ಆಗಿದೆ ಈ ಸಂದರ್ಭದಲ್ಲಿ ಇದನ್ನು 0 ಗೆ ಹೊಂದಿಸಲಾಗುತ್ತದೆ ಮತ್ತು ಈ ಎಂಬುದು 0 ಗೆ ಸಮಾನವಾದ ಆಗಿದೆ ಇಲ್ಲಿಂದ ನಾವು 0 ಅನ್ನು ಪಡೆಯುತ್ತೇವೆ ಮತ್ತು ಮೊದಲ ಸಮೀಕರಣದಿಂದ ನಾವು ಅನ್ನು ಪಡೆಯುತ್ತೇವೆ ಇದು 0 ಗೆ ಸಮಾನವಾಗಿರುತ್ತದೆ ನಾವು ಮೊದಲ ಸಮೀಕರಣದಿಂದ x ಎಂಬುದು 0 ಗೆ ಸಮಾನವಾಗಿರುತ್ತದೆ ಮತ್ತು 4 ಅನ್ನು ಪಡೆಯುತ್ತೇವೆ ಎರಡನೇ ಸಮೀಕರಣದಿಂದ ನಾವು y ಅನ್ನು 0 ಗೆ ಸಮಾನವಾಗಿ ಪಡೆಯುತ್ತೇವೆ ಆದ್ದರಿಂದ ನಾವು 00 ಅನ್ನು ಹೊಂದಿದ್ದೇವೆ ನಾವು 4 0 ಅನ್ನು ಹೊಂದಿದ್ದೇವೆ ಇವು ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ 00 ಮತ್ತು 40 ಇವುಗಳು ಸಮಸ್ಯೆಯ 2 ಕ್ರಿಟಿಕಲ್ ಪಾಯಿಂಟ್ ಗಳಾಗಿವೆ ಮತ್ತು ಈ ಸಂದರ್ಭದಲ್ಲಿ ಈಗ ನಾವು ಈ ಎಲ್ಲಾ ಪಾಯಿಂಟ್ ಗಳಲ್ಲಿ ನ ನಡವಳಿಕೆ ನ ಚಿಹ್ನೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಪಾಯಿಂಟ್ ಇಲ್ಲಿ ನಾವು ಈ ಎರಡನೇ ದರ್ಜೆಯ ನಿಷ್ಪನ್ನವನ್ನು ಲೆಕ್ಕಾಚಾರ ಮಾಡಬೇಕು ಈ x ಮತ್ತು ನಂತರ ಆದ್ದರಿಂದ ಎಂಬುದು ಆಗಿರುತ್ತದೆ ಮತ್ತು ಈ 0 ಆಗಿರುತ್ತದೆ ಏಕೆಂದರೆ ಇಲ್ಲಿ y ನ ಪದವಿಲ್ಲ ಆದ್ದರಿಂದ 0 ಆಗುತ್ತದೆ ಮತ್ತು ಈ ಎಂಬುದು ಆಗಿರುತ್ತದೆ ಆದ್ದರಿಂದ ಈ ಎಂಬುದು 16 ಆಗುತ್ತದೆ ಈಗ ಈ 3 ಅನ್ನು ಆಧರಿಸಿ ನಾವು ಈ r ಅನ್ನು ಲೆಕ್ಕಾಚಾರ ಮಾಡುತ್ತೇವೆ 0 0 ನಲ್ಲಿ ಇದು ಆಗಿರುತ್ತದೆ ಮತ್ತು ನಂತರ s 0 ಆಗಿದೆ ಮತ್ತು ಇಲ್ಲಿ ಇದು t ಆದ್ದರಿಂದ t ಎಂಬುದು 16 ಆಗಿದೆ ಮತ್ತು ಈ ಪಾಯಿಂಟ್ ನಲ್ಲಿ ಇಲ್ಲಿ r ಹಾಗಾಗಿ ಆದ್ದರಿಂದ ಇದು 12 ಆಗಿರುತ್ತದೆ s 0 ಮತ್ತು fyy ಸ್ಥಿರಾಂಕವಾಗಿದೆ ಇಲ್ಲಿ minus 16 ಆಗಿದೆ ಎಂಬುದು ಈ ಎರಡು ಋಣಾತ್ಮಕ ಸಂಖ್ಯೆಯ ಉತ್ಪನ್ನವಾಗಿದೆ ನಾವು 192 ಅನ್ನು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ನಾವು 192 ಅನ್ನು ಹೊಂದಿದ್ದೇವೆ ಇಲ್ಲಿ ನಾವು ಈ ಅನ್ನು ಹೊಂದಿರುವಾಗ ಇದು ಸ್ಥಳೀಯ ಗರಿಷ್ಠ ಪಾಯಿಂಟ್ ಆಗಿದೆ 0 0 ಸ್ಥಳೀಯ ಗರಿಷ್ಟ ಪಾಯಿಂಟ್ ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಇದು ಋಣಾತ್ಮಕವಾಗಿದೆ 0 ಕ್ಕಿಂತ ಕಡಿಮೆಯಾಗಿದೆ ಇದು ಸ್ಯಾಡಲ್ ಪಾಯಿಂಟ್ ಆಗಿರುತ್ತದೆ ಇದನ್ನು ನಾವು ಪರ್ಯಾಪ್ತ ಷರತ್ತುಗಳಲ್ಲಿ ಚರ್ಚಿಸಿದ್ದೇವೆ ಇಲ್ಲಿ ಪಠ್ಯದ ಅಂತ್ಯಕ್ಕೆ ಬರುತ್ತಿದ್ದೇವೆ ಪರ್ಯಾಪ್ತ ಷರತ್ತು ಎಂದರೇನು ನಾವು ಕ್ರಿಟಿಕಲ್ ಪಾಯಿಂಟ್ ಗಳನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಈ ಕ್ರಿಟಿಕಲ್ ಪಾಯಿಂಟ್ ಗಳು ಸ್ಥಳೀಯ ಗರಿಷ್ಠ ಮತ್ತು ಕನಿಷ್ಠದ ಅಭ್ಯರ್ಥಿಗಳಾಗಿವೆ ನಾವು ಅನ್ನು ಹೊಂದಿದ್ದೇವೆ ಅದು ನಮಗೆ ಎಕ್ಸ್ಟ್ರೀಮದ ಅಗತ್ಯವಾದ ಷರತ್ತುಗಳನ್ನು ನೀಡುತ್ತದೆ ಆ ಪಾಯಿಂಟ್ ನಲ್ಲಿ ಉತ್ಪನ್ನದ ಸ್ಥಳೀಯ ನಡವಳಿಕೆಯನ್ನು ನಾವು ತನಿಖೆ ಮಾಡಲು ಈ ಪಾಯಿಂಟ್ ಗಳು ಅಭ್ಯರ್ಥಿಗಳಾಗಿರುತ್ತವೆ ಸ್ಥಳೀಯ ಗರಿಷ್ಠ ಮಿನಿಮಾ ಅಥವಾ ಸ್ಯಾಡಲ್ ಪಾಯಿಂಟ್ಗಾಗಿ ಈ ಪಾಯಿಂಟ್ ಗಳನ್ನು ಗುರುತಿಸಲು ಪರ್ಯಾಪ್ತ ಷರತ್ತುಗಳು ನಮಗೆ ಸಹಾಯ ಮಾಡುತ್ತವೆ ಅದಕ್ಕಾಗಿ ನಾವು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಧನಾತ್ಮಕವಾಗಿದ್ದರೆ ಮತ್ತು r ಕೂಡ ಧನಾತ್ಮಕವಾಗಿದ್ದರೆ ನಂತರ ಅಂತಹ ಪಾಯಿಂಟ್ ಸ್ಥಳೀಯ ಕನಿಷ್ಠದ ಪಾಯಿಂಟ್ ಆಗಿರುತ್ತದೆ ಮತ್ತು 0 ಗಿಂತ ಕಡಿಮೆಯಾಗಿದ್ದರೆ ಅದು ಸ್ಯಾಡಲ್ ಪಾಯಿಂಟ್ ಆಗಿರುತ್ತದೆ ಇದು ಗರಿಷ್ಠ ಪಾಯಿಂಟ್ ಅಲ್ಲ ಕನಿಷ್ಠ ಪಾಯಿಂಟ್ ಅಲ್ಲ ಮತ್ತು ನಾವು ಬಳಸುವ ವ್ಯಾಖ್ಯಾನದ ಪ್ರಕಾರ ಇದು ಸ್ಯಾಡಲ್ ಪಾಯಿಂಟ್ ಆಗಿದೆ ಮತ್ತು ಇಲ್ಲಿ square 0 ಆಗಿದ್ದರೆ ಆ ಸಂದರ್ಭದಲ್ಲಿ ನಾವು ಈ ಪಾಯಿಂಟ್ ನ ನಡವಳಿಕೆಯನ್ನು ಗುರುತಿಸಲು ಸಾಧ್ಯವಿಲ್ಲ ಮತ್ತು ನಂತರ ಈ ಪರೀಕ್ಷೆಯು ಕನಿಷ್ಠ ಎರಡನೇ ದರ್ಜೆಯ ಪರೀಕ್ಷೆಯು ವಿಫಲಗೊಳ್ಳುತ್ತದೆ ಮತ್ತು ನಾವು ಇತರ ಕೆಲವು ಮಾರ್ಗಗಳನ್ನು ಕಂಡುಹಿಡಿಯಬೇಕು ನಾವು ತನಿಖೆ ಮಾಡಬೇಕಾದ ಉನ್ನತ ದರ್ಜೆಯ ಪದಗಳನ್ನು ಹೊಂದಿರಬೇಕು ಅಥವಾ ಆ ಪಾಯಿಂಟ್ ನಲ್ಲಿ ನಾವು ಈ ಉತ್ಪನ್ನದ ನಡವಳಿಕೆಯನ್ನು ನೇರವಾಗಿ ತನಿಖೆ ಮಾಡಬೇಕು ಆದರೆ ಖಂಡಿತವಾಗಿಯೂ ಹೆಚ್ಚಿನ ತನಿಖೆಯ ಅಗತ್ಯವಿದೆ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿರುವ ಉಲ್ಲೇಖಗಳು ಇವು ಮತ್ತು ಮುಂದಿನ ಉಪನ್ಯಾಸದಲ್ಲಿ ಸ್ಥಳೀಯ ಗರಿಷ್ಠ ಮಿನಿಮಾ ಮತ್ತು ಸ್ಯಾಡಲ್ ಪಾಯಿಂಟ್ಗೆ ಸ್ಥಳೀಯ ನಡವಳಿಕೆಯನ್ನು ಗುರುತಿಸಲು ಅಂತಹ ಹೆಚ್ಚಿನ ಉದಾಹರಣೆಗಳನ್ನು ನಾವು ನೋಡುತ್ತೇವೆ ನಿಮ್ಮ ಗಮನಕ್ಕೆ ತುಂಬಾ ಧನ್ಯವಾದಗಳು